ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 4 ನೇ ಪಾಠಕ್ಕೆ ಸುಸ್ವಾಗತ ಬಿಪ್ಲ್ಯಾಬ್ ದತ್ತಾProf Biplab Datta ಮತ್ತು ಇವು ನನ್ನ ಸಂಪರ್ಕ ವಿವರಗಳಾಗಿವೆ ಆದ್ದರಿಂದ ಒಮ್ಮೆ ನೀವು ಪಾಠವನ್ನು ಓದಿದ ಮೇಲೆ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಹೊಂದಿದ್ದರೆ ದಯವಿಟ್ಟು ನನಗೆ ಬರೆಯಿರಿ ನಾನು ನಿಮಗೆ ಸಾಧ್ಯವಾದಷ್ಟು ಪ್ರತಿಕ್ರಿಯಿಸುತ್ತೇನೆ ಈಗ ಇದು ಸೇವೆಗಳ ಗುಣಲಕ್ಷಣಗಳ ಬಗ್ಗೆ 4 ನೇ ಪಾಠವಾಗಿದೆ ಆದ್ದರಿಂದ ಇಲ್ಲಿ ನಾವು ಸೇವೆಗಳ ವ್ಯಾಖ್ಯಾನ ಸೇವಾ ಉತ್ಪನ್ನ ಬಂಡಲ್ ಸೇವಾ ಪ್ರಕಾರಗಳು ಮತ್ತು ನಿರ್ವಹಣೆಗೆ ಸವಾಲುಗಳು ಸೇವಾ ಪ್ಯಾಕೇಜ್ ಸೇವೆಗಳ ಗುಣಲಕ್ಷಣಗಳು ಮತ್ತು ಅವುಗಳ ಪರಿಣಾಮಗಳನ್ನು ನೋಡುತ್ತೇವೆ ಮತ್ತು ನಾವು ಕಾರ್ಯತಂತ್ರದ ಸೇವಾ ವರ್ಗೀಕರಣಗಳನ್ನು ನೋಡುತ್ತೇವೆ ಆದ್ದರಿಂದ ನಾವು ಸೇವೆಗಳ ವ್ಯಾಖ್ಯಾನಕ್ಕೆ ಬರುತ್ತೇವೆ ಸೇವೆಗಳನ್ನು ತಮ್ಮ ಆಸ್ತಿಗಳನ್ನು ಪರಿವರ್ತಿಸುವಾಗ ಗ್ರಾಹಕರಿಗೆ ಅಮೂರ್ತ ಪ್ರಯೋಜನಗಳನ್ನು ಮತ್ತು ಅನುಭವಗಳನ್ನು ಒದಗಿಸುವ ಚಟುವಟಿಕೆಗಳೆಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ಮೂಲತಃ ಸೇವೆಗಳು ಅಸ್ಪಷ್ಟ ಪ್ರಯೋಜನಗಳನ್ನು ಮತ್ತು ಅನುಭವಗಳನ್ನು ಒದಗಿಸುತ್ತವೆ ಆದ್ದರಿಂದ ಸೇವೆಗಳು ಏನು ಒದಗಿಸುತ್ತವೆ ಮತ್ತು ಸೇವೆಯನ್ನು ಹೇಗೆ ಒದಗಿಸಲಾಗುತ್ತದೆ ಎಂಬುದರ ಅನುಭವವಾಗಿದೆ ಆದ್ದರಿಂದ ಗ್ರಾಹಕರು ಸ್ಥಾನವನ್ನು ಬದಲಾಯಿಸುವಾಗ ಕೆಲವು ಉತ್ಪನ್ನಗಳು ಇರಬಹುದು ಅಥವಾ ಸ್ಥಾನವು ಅವರ ಸ್ವಂತ ಮನಸ್ಸುಗಳಾಗಿರಬಹುದು ಅದು ಅವರು ಉಪನ್ಯಾಸವನ್ನು ಕೇಳಲು ಅಥವಾ ನೃತ್ಯ ಮಾಜಿ ಆಸ್ತಿ ಅಥವಾ ನಾಟಕಕ್ಕೆ ತರುತ್ತಾರೆ ಮತ್ತೆ ಅವರ ಮನಸ್ಸು ರೂಪಾಂತರಗೊಳ್ಳುತ್ತದೆ ಆದ್ದರಿಂದ ಗ್ರಾಹಕರಿಗೆ ತಮ್ಮ ಆಸ್ತಿಯನ್ನು ಪರಿವರ್ತಿಸುವಾಗ ಪ್ರಯೋಜನಗಳು ಮತ್ತು ಅನುಭವಗಳನ್ನು ಒದಗಿಸುವ ಆ ಚಟುವಟಿಕೆಗಳ ಸೇವೆಗಳು ಆದ್ದರಿಂದ ನಾವು ಸೇವಾ ಉತ್ಪನ್ನ ಕಂತೆ ಅನ್ನು ನೋಡುತ್ತೇವೆ ಆದ್ದರಿಂದ ಇಲ್ಲಿ ಪ್ರಮುಖ ಸರಕುಗಳು ಮತ್ತು ಪ್ರಮುಖ ಸೇವಾ ಉದಾಹರಣೆಗಳನ್ನು ನೀಡಲಾಗಿದೆ ಆದ್ದರಿಂದ ಅಂಶವು ವ್ಯವಹಾರವಾಗಿರುತ್ತದೆ ಮತ್ತು ಮುಖ್ಯ್ ವಸ್ತು ಸರಬರಾಜುದಾರ ಕಸ್ಟಮೈಸ್ ಬಟ್ಟೆಗಾರ ಮತ್ತು ಕೋರ್ ಸೇವೆಯ ಉದಾಹರಣೆ ಹೋಟೆಲ್ ವ್ಯಾಪಾರ ಆಗಿದೆ ಕೋರ್ ಅಥವಾ ಮುಖ್ಯ ಅಂಶವು ವ್ಯವಹಾರ ಸೂಟ್ ಆಗಿದೆ ಮತ್ತು ರಾತ್ರಿಯ ಕೋಣೆ ಬಾಹ್ಯ ಸರಕುಗಳು ಅರಿವೆಯ ಚೀಲ ಬಚ್ಚಲು ಮನೆ ಬಾಹ್ಯ ಸೇವೆಗಳನ್ನು ಮುಂದೂಡಲ್ಪಟ್ಟ ಪಾವತಿ ಯೋಜನೆಗಳು ಅಥವಾ ರೆಸ್ಟೋರೆಂಟ್ ನಲ್ಲಿರುತ್ತವೆ ಮತ್ತು ರೂಪಾಂತರವು ಕಾಫಿ ಲೌಂಜ್ ಅಥವಾ ವಿಮಾನ ನಿಲ್ದಾಣದ ನೌಕೆಯಾಗಿದೆ ಆದ್ದರಿಂದ ವಿವಿಧ ರೀತಿಯ ಸರಕು ಮತ್ತು ಸೇವೆಗಳಿಗೆ ವ್ಯಾಪಾರ ಮುಖ್ಯ ಬಾಹ್ಯ ಸರಕುಗಳು ಬಾಹ್ಯ ಸೇವೆ ಮತ್ತು ರೂಪಾಂತರಗಳಂತಹ ಈ ವಿಭಿನ್ನ ಅಂಶಗಳಿವೆ ಹಾಗಾದರೆ ವ್ಯವಸ್ಥಾಪಕರಿಗೆ ಸೇವಾ ಪ್ರಕಾರಗಳು ಮತ್ತು ಸವಾಲುಗಳು ಯಾವುವು ಆದ್ದರಿಂದ ಸೇವಾ ಪ್ರಕಾರಗಳು 1986 ರಲ್ಲಿ ಷ್ಮೆನ್ನರ್ ನೀಡಿದ ವಿವಿಧ ರೀತಿಯ ಸೇವೆಗಳಾಗಿವೆ ಆದ್ದರಿಂದ ಕಾರ್ಮಿಕ ತೀವ್ರತೆಯ ಮಟ್ಟ ಮತ್ತು ಸಂವಹನ ಮತ್ತು ಗ್ರಾಹಕೀಕರಣದ ಮಟ್ಟವಿದೆ ಆದ್ದರಿಂದ ಕಾರ್ಮಿಕ ತೀವ್ರತೆಯ ಮಟ್ಟವು ಕಡಿಮೆ ಅಥವಾ ಹೆಚ್ಚಿನದಾಗಿರಬಹುದು ಮತ್ತು ಸಂವಹನ ಮತ್ತು ಗ್ರಾಹಕೀಕರಣದ ಮಟ್ಟವು ಕಡಿಮೆ ಅಥವಾ ಹೆಚ್ಚಿನದಾಗಿರಬಹುದು ಆದ್ದರಿಂದ ತೀವ್ರತೆ ಕಡಿಮೆ ಇರುವ ಸಂವಹನ ಮತ್ತು ಗ್ರಾಹಕೀಕರಣ ಕಡಿಮೆ ಇರುವ ಚತುರ್ಭುಜದಲ್ಲಿ ನಾವು ಸೇವಾ ಕಾರ್ಖಾನೆಯನ್ನು ಹೊಂದಿದ್ದೇವೆ ನಂತರ ನಾವು ಕಾರ್ಮಿಕ ತೀವ್ರತೆಯ ಮಟ್ಟವು ಕಡಿಮೆಯಾಗಿರಬೇಕು ಮತ್ತು ಪರಸ್ಪರ ಕ್ರಿಯೆಯ ಮಟ್ಟವು ಹೆಚ್ಚಿರಬೇಕು ಆದ್ದರಿಂದ ಇಲ್ಲಿ ನಾವು ಆಸ್ಪತ್ರೆಗಳು ಆಟೋ ರಿಪೇರಿ ಇತರ ದುರಸ್ತಿ ಸೇವೆಗಳಂತಹ ಸೇವಾ ಹಡಗನ್ನು ಹೊಂದಿದ್ದೇವೆ ನಂತರ ನಾವು ಕಾರ್ಮಿಕ ತೀವ್ರತೆಯ ಮಟ್ಟವನ್ನು ಹೆಚ್ಚು ಮತ್ತು ಸಂವಹನ ಮತ್ತು ಗ್ರಾಹಕೀಕರಣದ ಮಟ್ಟವು ಕಡಿಮೆ ಆದ್ದರಿಂದ ಅವುಗಳು ಸಾಮೂಹಿಕ ಸೇವೆಗಳಾಗಿವೆ ನಮ್ಮಲ್ಲಿ ಚಿಲ್ಲರೆ ವ್ಯಾಪಾರ ಸಂಪೂರ್ಣ ಮಾರಾಟ ಶಾಲೆಗಳು ವಾಣಿಜ್ಯ ಬ್ಯಾಂಕಿಂಗ್ ನ ಚಿಲ್ಲರೆ ಅಂಶಗಳು ಇತ್ಯಾದಿ ಮತ್ತು ಹೆಚ್ಚಿನ ಸಂವಹನ ಮತ್ತು ಹೆಚ್ಚಿನ ಕಾರ್ಮಿಕ ತೀವ್ರತೆ ಇದೆ ಇವು ವೈದ್ಯರು ವಕೀಲರು ಅಕೌಂಟೆಂಟ್ ಗಳು ಮತ್ತು ವಾಸ್ತುಶಿಲ್ಪಿಗಳ ವೃತ್ತಿಪರ ಸೇವೆಗಳು ಆದ್ದರಿಂದ ಸೇವೆಯ ಮಾರ್ಕೆಟಿಂಗ್ನಲ್ಲಿ ಸೇವಾ ಪರಿಸರವು ನಿಂತಿರುವ ಕಾರ್ಯವಿಧಾನಗಳಿಗೆ ಗಮನ ನೀಡಬೇಕು ಸೇವೆಗಳ ಕಾರ್ಮಿಕ ತೀವ್ರತೆಯ ಭಾಗಕ್ಕೆ ಇವು ಮುಖ್ಯವಾಗುತ್ತವೆ ಮತ್ತು ಕಡಿಮೆ ಸೇವೆಗಳಲ್ಲಿ ಬಂಡವಾಳ ನಿರ್ಧಾರ ತಾಂತ್ರಿಕ ಪ್ರಗತಿಗಳು ಬೇಡಿಕೆ ಶಿಖರಗಳನ್ನು ತಪ್ಪಿಸಲು ಮತ್ತು ಬೇಡಿಕೆ ಶಿಖರಗಳನ್ನು ಉತ್ತೇಜಿಸಲು ಬೇಡಿಕೆಯನ್ನು ನಿರ್ವಹಿಸುವುದು ಸೇವೆಯ ವಿತರಣೆಯನ್ನು ನಿಗದಿಪಡಿಸುವುದು ಇವು ಪರಸ್ಪರ ಮತ್ತು ಗ್ರಾಹಕೀಕರಣದ ಬಗ್ಗೆ ನಂತರ ನಾವು ಹೋರಾಟದ ವೆಚ್ಚ ಹೆಚ್ಚಳ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಪ್ರಕ್ರಿಯೆಯಲ್ಲಿ ಗ್ರಾಹಕರ ಹಸ್ತಕ್ಷೇಪಕ್ಕೆ ಪ್ರತಿಕ್ರಿಯಿಸುವುದು ಸೇವೆಗಳನ್ನು ತಲುಪಿಸುವ ಜನರ ಪ್ರಗತಿಯನ್ನು ನಿರ್ವಹಿಸುವುದು ಸಡಿಲವಾದ ಅಧೀನ ಉನ್ನತ ಸಂಬಂಧದೊಂದಿಗೆ ಸಮತಟ್ಟಾದ ಶ್ರೇಣಿಯನ್ನು ನಿರ್ವಹಿಸುವುದು ನೌಕರರ ನಿಷ್ಠೆಯನ್ನು ಪಡೆಯುವುದು ಆದ್ದರಿಂದ ಇವೆಲ್ಲವೂ ಪರಸ್ಪರ ಮತ್ತು ಗ್ರಾಹಕೀಕರಣದ ಉನ್ನತ ಭಾಗದ ಭಾಗವಾಗಿದೆ ಮತ್ತು ಸಾಮೂಹಿಕ ಸೇವೆಯಲ್ಲಿ ನಾವು ನೇಮಕ ತರಬೇತಿ ಅಭಿವೃದ್ಧಿ ಮತ್ತು ವಿಧಾನಗಳ ನಿಯಂತ್ರಣ ಮತ್ತು ನೌಕರರ ಕಲ್ಯಾಣವನ್ನು ಹೊಂದಿದ್ದೇವೆ ಮತ್ತು ವೃತ್ತಿಪರ ಸೇವೆಯಲ್ಲಿ ನಾವು ಕಾರ್ಯಪಡೆಗಳನ್ನು ನಿಗದಿಪಡಿಸುತ್ತೇವೆ ದೂರದ ಭೌಗೋಳಿಕ ಪ್ರದೇಶವನ್ನು ನಿಯಂತ್ರಿಸುತ್ತೇವೆ ಹೊಸ ಘಟಕಗಳನ್ನು ಪ್ರಾರಂಭಿಸುತ್ತೇವೆ ಮತ್ತು ಬೆಳವಣಿಗೆಯನ್ನು ನಿರ್ವಹಿಸುತ್ತೇವೆ ಆದ್ದರಿಂದ ಇವು ವೃತ್ತಿಪರ ಸೇವೆಗಳ ಭಾಗವಾಗಿದೆ ನಂತರ ಸೇವಾ ಪ್ಯಾಕೇಜ್ ಆದ್ದರಿಂದ ಇದನ್ನು 2006 ರಲ್ಲಿ ಫಿಟ್ಜ್ಸಿಮ್ಮನ್ಸ್ ಮತ್ತು ಫಿಟ್ಜ್ಸಿಮ್ಮನ್ಸ್ ಬರೆದಿದ್ದಾರೆ ಮತ್ತು ಪೋಷಕ ಸೌಲಭ್ಯವಿದೆ ಆದ್ದರಿಂದ ಇವು ಭೌತಿಕ ಸಂಪನ್ಮೂಲಗಳಾಗಿದ್ದು ಸೇವೆಯನ್ನು ಮಾರಾಟ ಮಾಡುವ ಮೊದಲು ಸ್ಥಳದಲ್ಲಿರಬೇಕು ಉದಾಹರಣೆಗಳೆಂದರೆ ಗಾಲ್ಫ್ ಕೋರ್ಸ್ ಸ್ಕೀ ಲಿಫ್ಟ್ ಆಸ್ಪತ್ರೆ ವಿಮಾನ ಇತ್ಯಾದಿ ಖರೀದಿದಾರರು ಸೇವಿಸುವ ವಸ್ತು ಅಥವಾ ಗ್ರಾಹಕರು ಒದಗಿಸುವ ವಸ್ತುಗಳಂತಹ ಸುಗಮ ಸರಕುಗಳು ಆದ್ದರಿಂದ ಸುಗಮಗೊಳಿಸುವ ಸರಕುಗಳು ಉದಾಹರಣೆಗೆ ಆಹಾರ ವಸ್ತುಗಳು ಕಾನೂನು ದಾಖಲೆಗಳು ಗಾಲ್ಫ್ ಕ್ಲಬ್ ಗಳು ವೈದ್ಯಕೀಯ ಇತಿಹಾಸ ಇವುಗಳು ಸೇವೆಯ ಕಡೆಗೆ ಅನುಕೂಲವಾಗುವ ಸರಕುಗಳಾಗಿವೆ ನಂತರ ಮಾಹಿತಿ ಒದಗಿಸುವವರು ಆದ್ದರಿಂದ ದಕ್ಷ ಮತ್ತು ಗ್ರಾಹಕೀಕರಣ ಮಾಡಿದ ಸೇವೆಯನ್ನು ಸಕ್ರಿಯಗೊಳಿಸಲು ಗ್ರಾಹಕರಿಂದ ಒದಗಿಸಲಾದ ಕಾರ್ಯಾಚರಣೆಯ ಮಾಹಿತಿ ರೋಗಿಗಳ ವೈದ್ಯಕೀಯ ದಾಖಲೆಗಳು ವಿಮಾನದಲ್ಲಿ ಲಭ್ಯವಿರುವ ಆಸನಗಳು ಗ್ರಾಹಕರ ಆದ್ಯತೆಗಳು ಟ್ಯಾಕ್ಸಿ ಯನ್ನು ರವಾನಿಸಲು ಗ್ರಾಹಕರ ಸ್ಥಳಗಳು ಇದಕ್ಕೆ ಉದಾಹರಣೆಗಳಾಗಿವೆ ಆದ್ದರಿಂದ ಇವು ಸೇವೆಗಳ ಮಾಹಿತಿ ಭಾಗವಾಗಿದೆ ಸೇವೆ ತಲುಪಿಸಲು ಈ ಮಾಹಿತಿಯನ್ನು ಒದಗಿಸಬೇಕಾಗಿದೆ ನಂತರ ಸ್ಪಷ್ಟವಾದ ಸೇವೆಗಳಿವೆ ಇಂದ್ರಿಯಗಳಿಂದ ಸುಲಭವಾಗಿ ಗಮನಿಸಬಹುದಾದ ಪ್ರಯೋಜನಗಳಿವೆ ಅಗತ್ಯ ಅಥವಾ ಆಂತರಿಕ ಲಕ್ಷಣಗಳಿವೆ ಉದಾಹರಣೆಗಳೆಂದರೆ ಊಟದ ಗುಣಮಟ್ಟ ಮಾಣಿ ವರ್ತನೆ ಸಮಯಕ್ಕೆ ನಿರ್ಗಮಣೆ ಆದ್ದರಿಂದ ಇವು ಸ್ಪಷ್ಟ ಸೇವೆಗಳಾಗಿವೆ ತದನಂತರ ಸೂಚ್ಯ ಸೇವೆಗಳು ಮಾನಸಿಕ ಪ್ರಯೋಜನಗಳು ಅಥವಾ ಬಾಹ್ಯ ಲಕ್ಷಣಗಳಾಗಿವೆ ಅದು ಗ್ರಾಹಕರು ಅಸ್ಪಷ್ಟವಾಗಿ ಮಾತ್ರ ಗ್ರಹಿಸಬಹುದು ಸಾಲ ಕಚೇರಿಯ ಗೌಪ್ಯತೆ ಚೆನ್ನಾಗಿ ಬೆಳಗಿದ ವಾಹನ ನಿಲುಗಡೆ ಸುರಕ್ಷತೆ ಇದಕ್ಕೆ ಉದಾಹರಣೆಗಳಾಗಿವೆ ಆದ್ದರಿಂದ ಇವು ಸೂಚ್ಯ ಸೇವೆಗಳಾಗಿವೆ ಆದ್ದರಿಂದ ಸೇವಾ ಪ್ಯಾಕೇಜ್ ಪೋಷಕ ಸೌಲಭ್ಯವನ್ನು ಒಳಗೊಂಡಿದೆ ಸರಕುಗಳು ಮಾಹಿತಿ ಸ್ಪಷ್ಟ ಸೇವೆಗಳು ಮತ್ತು ಸೂಚ್ಯ ಸೇವೆಗಳನ್ನು ಸುಗಮಗೊಳಿಸುತ್ತದೆ ನಂತರ ನಾವು ಸರಕು ಮತ್ತು ಸೇವೆಗಳ ಗುಣಲಕ್ಷಣಗಳಿಗೆ ಅಥವಾ ಸೇವೆಗಳ ಇತರ ಗುಣಲಕ್ಷಣಗಳಿಗೆ ಬರುತ್ತೇವೆ ಆದ್ದರಿಂದ ಈ ಝೆಇತ್ಮಲ್ ಪರಶುರಾಮನ್ ಮತ್ತು ಬೆರ್ರಿZeithml Parasuraman and Berry 1985 ನಲ್ಲಿ ಸೇವೆಗಳ ಈ 4 ಪ್ರಮುಖ ಗುಣಲಕ್ಷಣಗಳನ್ನು ಬರೆದಿದ್ದಾರೆ ಈಗ ಇಲ್ಲಿ ನಾವು ಆ ಗುಣಲಕ್ಷಣಗಳನ್ನು 2 ಪ್ರಮುಖ ಪ್ರಕಾರಗಳಾಗಿ ವಿಂಗಡಿಸಿದ್ದೇವೆ ಅದು ಪ್ರಾಥಮಿಕ ಗುಣಲಕ್ಷಣಗಳು ಮತ್ತು ದ್ವಿತೀಯಕ ಗುಣಲಕ್ಷಣಗಳು ಸೇವೆಗಳು ಮೂಲತಃ ಅಸ್ಪಷ್ಟವಾಗಿದ್ದರೆ ಸರಕುಗಳು ಸ್ಪಷ್ಟವಾಗಿರುತ್ತವೆ ಮತ್ತು ಸರಕುಗಳಲ್ಲಿ ಉತ್ಪಾದನೆಯು ಸೇವೆಯಿಂದ ಪ್ರತ್ಯೇಕವಾಗಿರುತ್ತದೆ ಸೇವೆಯಲ್ಲಿ ಏಕಕಾಲಿಕ ಉತ್ಪಾದನೆ ಮತ್ತು ಬಳಕೆ ಇದೆ ಇದರರ್ಥ ಗ್ರಾಹಕ ಮತ್ತು ಸೇವೆಯ ನಿರ್ಮಾಪಕರು ಪರಸ್ಪರ ಸಂವಹನ ನಡೆಸಬೇಕು ಇದರಿಂದ ಉತ್ಪಾದನೆ ಮತ್ತು ಬಳಕೆ ಏಕಕಾಲದಲ್ಲಿರುತ್ತದೆ ನಂತರ ನಾವು ದ್ವಿತೀಯಕ ಗುಣಲಕ್ಷಣಗಳನ್ನು ಹೊಂದಿದ್ದೇವೆ ಇವು ಸರಕುಗಳಿಗಾಗಿವೆ ಸರಕುಗಳನ್ನು ಪ್ರಮಾಣೀಕರಿಸಬಹುದು ಆದರೆ ಸೇವೆಗಳು ಬದಲಾಗುತ್ತವೆ ಅಂದರೆ ಒಂದೇ ವ್ಯಕ್ತಿಯು ವಿವಿಧ ರೀತಿಯ ಸೇವೆಗಳನ್ನು ಅಥವಾ ವಿವಿಧ ಹಂತದ ಸೇವೆಗಳನ್ನು ಒದಗಿಸಬಹುದು ಆದ್ದರಿಂದ ಸೇವೆಯಲ್ಲಿ ವ್ಯತ್ಯಯ ಆಗಬಹುದು ಇಬ್ಬರು ವಿಭಿನ್ನ ಸೇವಾ ಪೂರೈಕೆದಾರರು ಎರಡು ವಿಭಿನ್ನ ರೀತಿಯ ಸೇವೆಗಳನ್ನು ಒದಗಿಸುತ್ತಾರೆ ಆದ್ದರಿಂದ ಸೇವೆಗಳು ಪ್ರಕೃತಿಯಲ್ಲಿ ಬದಲಾಗುತ್ತವೆ ತದನಂತರ ಸೇವೆಗಳು ಕ್ಷಯಿಶಿದಾಗ ಇವುಗಳು ನಶಿಸುವುದಿಲ್ಲ ಅಂದರೆ ಒಮ್ಮೆ ಸೇವಾ ಪೂರೈಕೆದಾರರು ಸೇವೆಯನ್ನು ಒದಗಿಸುವುದನ್ನು ನಿಲ್ಲಿಸಿದರೆ ಸೇವೆಯನ್ನು ಇನ್ನು ಮುಂದೆ ಸೇವಿಸಲಾಗುವುದಿಲ್ಲ ಆದ್ದರಿಂದ ಸೇವೆಗಳು ಹಾಳಾಗುತ್ತವೆ ಆದ್ದರಿಂದ ವ್ಯತ್ಯಾಸ ಮತ್ತು ನಾಶ ಹೊಂದುವ ಈ ದ್ವಿತೀಯಕ ಗುಣಲಕ್ಷಣಗಳು ವಾಸ್ತವವಾಗಿ ಏಕಕಾಲಿಕ ಉತ್ಪಾದನೆ ಮತ್ತು ಬಳಕೆಯ ಪ್ರಾಥಮಿಕ ಗುಣಲಕ್ಷಣಗಳಿಂದ ಪಡೆಯಲಾಗಿದೆ ಮತ್ತು ಆದ್ದರಿಂದ ಇವುಗಳನ್ನು ಸೇವೆಗಳ ದ್ವಿತೀಯಕ ಗುಣಲಕ್ಷಣಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸೇವೆಗಳ ಪರಿಣಾಮಗಳು ಏನು ಆದ್ದರಿಂದ ಅಸ್ಪಷ್ಟತೆಯ ಸೂಚನೆಯಂತಹ ಸೇವೆಗಳ ಗುಣಲಕ್ಷಣಗಳ ಪರಿಣಾಮಗಳು ಆದ್ದರಿಂದ ಪರಿಣಾಮಗಳನ್ನು ಆವಿಷ್ಕರಿಸಬಹುದು ಅಂದರೆ ನಂತರ ತಲುಪಿಸಲು ಅವುಗಳನ್ನು ಕೆಲವು ಸ್ಥಳದಲ್ಲಿ ಸಂಗ್ರಹಿಸಲು ಸಾಧ್ಯವಿಲ್ಲ ಸೇವೆಗಳನ್ನು ಪೇಟೆಂಟ್ ಮಾಡಲು ಸಾಧ್ಯವಿಲ್ಲ ಸೇವೆಗಳನ್ನು ಸುಲಭವಾಗಿ ಪ್ರದರ್ಶಿಸಲು ಅಥವಾ ಸಂವಹನ ಮಾಡಲು ಸಾಧ್ಯವಿಲ್ಲ ಮತ್ತು ಸೇವೆಗಳ ಬೆಲೆ ನಿಗದಿಪಡಿಸುವುದು ಕಷ್ಟ ಈ ಪರಿಣಾಮಗಳಿಗೆ ಪರಿಹಾರಗಳು ಯಾವುವು ಆದ್ದರಿಂದ ನಿರ್ದಿಷ್ಟ ಸೇವೆಯ ವೈಶಿಷ್ಟ್ಯಗಳನ್ನು ಸಂವಹನ ಮಾಡಲು ಸ್ಪಷ್ಟವಾದ ಸೂಚನೆಗಳನ್ನು ಬಳಸಿ ವ್ಯವಸ್ಥಾಪಕರನ್ನು ಉತ್ತೇಜಿಸಿ ಮತ್ತು ಬಾಯಿ ಸಂವಹನವನ್ನು ಉತ್ತೇಜಿಸಿ ಬಲವಾದ ಬ್ರ್ಯಾಂಡಿಂಗ್ ಅನ್ನು ರಚಿಸಿ ಮತ್ತು ಸೇವೆಗಳ ಚಟುವಟಿಕೆ ಆಧಾರಿತ ವೆಚ್ಚದ ವಿಧಾನವನ್ನು ಬಳಸಿ ಆದ್ದರಿಂದ ಇವು ಅಸ್ಪಷ್ಟತೆಯ ಪರಿಣಾಮಗಳಾಗಿವೆ ನಂತರ ಏಕಕಾಲಿಕ ಉತ್ಪಾದನೆ ಮತ್ತು ಬಳಕೆಯ ಪರಿಣಾಮಗಳು ಆದ್ದರಿಂದ ಇವು ಗ್ರಾಹಕರ ಭಾಗವಹಿಸುವಿಕೆ ಮತ್ತು ವಹಿವಾಟಿನ ಮೇಲೆ ಪರಿಣಾಮ ಬೀರುತ್ತವೆ ಏಕೆಂದರೆ ಗ್ರಾಹಕ ಮತ್ತು ಸೇವಾ ಪೂರೈಕೆದಾರರು ಇರುವಾಗ ಉತ್ಪಾದನೆ ಮತ್ತು ಬಳಕೆ ನಡೆಯುತ್ತದೆ ಗ್ರಾಹಕರು ಪರಸ್ಪರ ಪರಿಣಾಮ ಬೀರುತ್ತಾರೆ ಹಾಗಾಗಿ ಗ್ರಾಹಕರಲ್ಲಿ ಒಬ್ಬರು ಸೆರ್ವಿಸೆಸ್ಕ್ಯಾಪ್ ನಲ್ಲಿನ ಅವನ ಅಥವಾ ಅವಳ ತೊಂದರೆಗಳನ್ನು ಕೂಗುತ್ತಿದ್ದರೆ ಇದು ಇತರ ಸಹ ಗ್ರಾಹಕರ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಇತರ ಗ್ರಾಹಕರು ಏನು ಕೂಗುತ್ತಿದ್ದಾರೆ ಎಂದು ಸೇವಾ ಪೂರೈಕೆದಾರರನ್ನು ಅನುಸರಿಸಲು ಇದು ಪ್ರಾರಂಭಿಸುತ್ತದೆ ಸೇವೆಯ ಫಲಿತಾಂಶದ ಮೇಲೆ ನೌಕರರು ಪರಿಣಾಮ ಬೀರುತ್ತಾರೆ ಏಕೆಂದರೆ ನೌಕರರು ತಮ್ಮ ಮತ್ತು ಗ್ರಾಹಕರ ನಡುವಿನ ಸಂವಹನಕ್ಕಾಗಿ ಸೇವೆಗಳ ಉತ್ಪಾದನೆ ಮತ್ತು ಬಳಕೆಗಾಗಿ ಯಾವಾಗಲೂ ಇರಬೇಕಾಗುತ್ತದೆ ಸೇವೆಯ ಫಲಿತಾಂಶವು ನೌಕರರು ಮತ್ತು ಗ್ರಾಹಕರ ನಡುವಿನ ಪರಸ್ಪರ ಕ್ರಿಯೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನೌಕರರು ಮತ್ತು ಗ್ರಾಹಕರ ನಡುವಿನ ಸಂವಹನವು ಉತ್ತಮವಾಗಿರುತ್ತದೆ ಆಗ ಸೇವೆಯ ಫಲಿತಾಂಶವೂ ಉತ್ತಮವಾಗಿರುತ್ತದೆ ಮತ್ತು ಉತ್ಪಾದನೆಯ ವಿಕೇಂದ್ರೀಕರಣವು ಅಗತ್ಯವಾಗಬಹುದು ಮತ್ತು ಸೇವೆಗಳ ಸಂದರ್ಭದಲ್ಲಿ ಸಾಮೂಹಿಕ ಉತ್ಪಾದನೆ ಕಷ್ಟವಾಗುತ್ತದೆ ದೂರದರ್ಶನ ಸೇವೆಗಳ ಸಂದರ್ಭದಲ್ಲಿ ಅಥವಾ ನಾಟಕ ಸೇವೆಗಳ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದ ಸಾಮೂಹಿಕ ಉತ್ಪಾದನೆಯನ್ನು ಮಾಡಲಾಗಿದ್ದರೂ ಬಹಳ ದೊಡ್ಡ ಉತ್ಪಾದನೆ ಅಥವಾ ಸೇವೆಗಳು ಕಷ್ಟಕರವಾಗಿದೆ ದೊಡ್ಡ ಪ್ರಮಾಣದ ಉತ್ಪಾದನೆ ಅಥವಾ ಸೇವೆಗಳು ಕಷ್ಟ ಗ್ರಾಹಕರೊಂದಿಗಿನ ಸಂವಾದದ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡಲು ನೌಕರರನ್ನು ಆಯ್ಕೆ ಮಾಡಿ ತರಬೇತಿ ನೀಡಬೇಕಾದ ಪರಿಹಾರಗಳು ಯಾವುವು ಏಕೆಂದರೆ ಸಂವಹನಗಳ ಸಮಯದಲ್ಲಿ ಸೇವೆಗಳನ್ನು ಒದಗಿಸಲಾಗುತ್ತದೆ ಆದ್ದರಿಂದ ಸೇವಾ ಪೂರೈಕೆದಾರರನ್ನು ಆಯ್ಕೆ ಮಾಡಿ ಉತ್ತಮ ಗುಣಮಟ್ಟವನ್ನು ನೀಡಲು ತರಬೇತಿ ನೀಡಬೇಕಾಗುತ್ತದೆ ಇತರ ಗ್ರಾಹಕರನ್ನು ಸಕಾರಾತ್ಮಕವಾಗಿ ಪ್ರಭಾವಿಸಲು ಅನುಮತಿಸಿ ಆದ್ದರಿಂದ ಎಲ್ಲಾ ಗ್ರಾಹಕರನ್ನು ಸೇವಾ ವ್ಯಾಪ್ತಿಯಲ್ಲಿ ಸಂತೋಷವಾಗಿರಿಸಿಕೊಳ್ಳಿ ಮತ್ತು ಸೇವೆಗಳು ಉತ್ತಮವೆಂದು ಯಾರಾದರೂ ಕಂಡುಕೊಂಡರೆ ಆ ಗ್ರಾಹಕರನ್ನು ಸೇವೆಯ ಬಗ್ಗೆ ಪುಸ್ತಕದಲ್ಲಿ ಬರೆಯುವಂತೆ ವಿನಂತಿಸಿ ಆದ್ದರಿಂದ ಇತರ ಗ್ರಾಹಕರ ಪರಿಶೀಲನೆಗಾಗಿ ಅದನ್ನು ಅಲ್ಲಿ ಇರಿಸಬಹುದು ನಕಾರಾತ್ಮಕ ಪ್ರಭಾವ ಬೀರಲು ಇತರ ಗ್ರಾಹಕರನ್ನು ಅನುಮತಿಸಬೇಡಿ ಆದ್ದರಿಂದ ನಿರ್ದಿಷ್ಟ ಗ್ರಾಹಕರು ಸೇವೆಯನ್ನು ಒಪ್ಪಿದರೆ ಮತ್ತು ಆ ಸೇವೆಯ ಬಗ್ಗೆ ತಪ್ಪಾಗಿ ತಿಳಿದರೆ ಶೀಘ್ರದಲ್ಲೇ ಗ್ರಾಹಕನನ್ನು ಸೇವೆಯ ಪರಿಸರದಿಂದ ದೂರವಿರಿಸಿ ನಂತರ ಇವುಗಳನ್ನು ಪರಿಹರಿಸಲು ಪ್ರಯತ್ನಿಸುವುದು ಉತ್ತಮ ಗ್ರಾಹಕರಿಗೆ ಸಾಧ್ಯವಾದಷ್ಟು ಮತ್ತು ಸ್ವೀಕಾರಾರ್ಹವಾದ ಮಟ್ಟಿಗೆ ಪ್ರಮಾಣೀಕರಣ ಅಥವಾ ಯಾಂತ್ರೀಕರಣವನ್ನು ಸಾಧಿಸುವುದು ಆದ್ದರಿಂದ ಇತರ ಗ್ರಾಹಕರ ಪರಿಶೀಲನೆಗಾಗಿ ಅದನ್ನು ಅಲ್ಲಿ ಇರಿಸಬಹುದು ನಕಾರಾತ್ಮಕ ಪ್ರಭಾವ ಬೀರಲು ಇತರ ಗ್ರಾಹಕರನ್ನು ಅನುಮತಿಸಬೇಡಿ ಆದ್ದರಿಂದ ನಿರ್ದಿಷ್ಟ ಗ್ರಾಹಕರು ಸೇವೆಯನ್ನು ಒಪ್ಪದಿದ್ದರೆ ಮತ್ತು ಆ ಸೇವೆಯ ಬಗ್ಗೆ ರಾಕರ್ಸ್ ಅನ್ನು ಪ್ರಾರಂಭಿಸಿದರೆ ಶೀಘ್ರದಲ್ಲೇ ಗ್ರಾಹಕರನ್ನು ಸೇವೆಯ ಪರಿಸರದಿಂದ ದೂರವಿರಿಸಿ ನಂತರ ಇವುಗಳನ್ನು ಪರಿಹರಿಸಲು ಪ್ರಯತ್ನಿಸುವುದು ಉತ್ತಮ ಗ್ರಾಹಕರಿಗೆ ಸಾಧ್ಯವಾದಷ್ಟು ಮತ್ತು ಸ್ವೀಕಾರಾರ್ಹವಾದ ಮಟ್ಟಿಗೆ ಪ್ರಮಾಣೀಕರಣ ಅಥವಾ ಯಾಂತ್ರೀಕರಣವನ್ನು ಸಾಧಿಸುವುದು ಆದ್ದರಿಂದ ಸೇವೆಯ ಫಲಿತಾಂಶಗಳು ನೌಕರರು ಮತ್ತು ಗ್ರಾಹಕರ ನಡುವಿನ ಪರಸ್ಪರ ಕ್ರಿಯೆಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಬ್ಯಾಂಕುಗಳಲ್ಲಿನ ಎಟಿಎಂಗಳಂತೆಯೇ ಗ್ರಾಹಕರಿಗೆ ಸಾಧ್ಯವಾದಷ್ಟು ಮತ್ತು ಸ್ವೀಕಾರಾರ್ಹವಾಗಿ ವಿಸ್ತರಿಸಲು ಕೆಲವು ರೀತಿಯ ಪ್ರಮಾಣೀಕರಣ ಅಥವಾ ಯಾಂತ್ರೀಕರಣವನ್ನು ಮಾಡಬಹುದು ಕಸ್ಟಮೈಸ್ ಮಾಡಿದ ಸೇವೆಗಳನ್ನು ಒದಗಿಸುವಾಗ ವೈಯಕ್ತಿಕ ಗಮನವನ್ನು ಕೇಂದ್ರೀಕರಿಸಿ ಮತ್ತು ಸಾಮೂಹಿಕ ಉತ್ಪಾದನೆಗೆ ಬಹು ಸೈಟ್ ಸೇವಾ ವಿತರಣಾ ಸ್ಥಳಗಳನ್ನು ಬಳಸಿ ಬದಲಾವಣೆಯ ಪರಿಣಾಮಗಳು ಆದ್ದರಿಂದ ನೌಕರರ ಕ್ರಿಯೆಗಳ ಮೇಲೆ ಸೇವೆಯ ವಿತರಣೆ ಮತ್ತು ಗ್ರಾಹಕರ ತೃಪ್ತಿ ಅವಲಂಬಿತವಾಗಿರುತ್ತದೆ ಸೇವೆಯ ಗುಣಮಟ್ಟವು ಅನೇಕ ಅನಿಯಂತ್ರಿತ ಅಂಶಗಳನ್ನು ಅವಲಂಬಿಸಿರುತ್ತದೆ ವಿತರಿಸಿದ ಸೇವೆಯು ಯೋಜಿತ ಮತ್ತು ಪ್ರಚಾರಕ್ಕೆ ಹೊಂದಿಕೆಯಾಗುತ್ತದೆ ಎಂಬ ಖಚಿತ ಜ್ಞಾನವಿಲ್ಲ ಮತ್ತು ಪರಿಹಾರಗಳೆಂದರೆ ಒಬ್ಬರು ಪ್ರಮಾಣೀಕರಣದ ಮೇಲೆ ಒತ್ತು ನೀಡುವುದು ನೌಕರರ ತರಬೇತಿ ಕಾರ್ಯಕ್ಷಮತೆ ಮೌಲ್ಯಮಾಪನ ಮತ್ತು ಆಂತರಿಕ ಮಾರ್ಕೆಟಿಂಗ್ ಬಗ್ಗೆ ಗಮನಹರಿಸುವುದು 1972 ಮತ್ತು 76 ರಲ್ಲಿ ಲೆವಿಟ್ ಬರೆದಂತೆ ಪೂರ್ವ ಪ್ಯಾಕೇಜ್ ಗಳಂತಹ ಸೇವೆಯನ್ನು ಕೈಗಾರಿಕೀಕರಣಗೊಳಿಸಿ ಮತ್ತು ಕಸ್ಟಮೈಸ್ಗ್ರಾಹಕೀಕರಣ ಮಾಡಿದ ಸೇವೆಗಳನ್ನು ಒದಗಿಸಿ ಮತ್ತು ಅದನ್ನು ಮೌಲ್ಯದ ಪ್ರತಿಪಾದನೆಯ ಭಾಗವಾಗಿಸಿ ನಂತರ ನಾವು ಸೇವೆಗಳ ನಾಲ್ಕನೆಯ ಲಕ್ಷಣವಾದ ನಾಶವಾಗುವಿಕೆಯ ಪರಿಣಾಮಗಳಿಗೆ ಬರುತ್ತೇವೆ ಪೂರೈಕೆ ಮತ್ತು ಬೇಡಿಕೆಯನ್ನು ಹೊಂದಿಸುವುದು ಕಷ್ಟಕರವಾಗಿದೆ ಎಂಬುದು ಇದರ ಪರಿಣಾಮಗಳು ಸೇವೆಗಳನ್ನು ಹಿಂತಿರುಗಿಸಲು ಅಥವಾ ಮರುಮಾರಾಟ ಮಾಡಲು ಸಾಧ್ಯವಿಲ್ಲ ಸೇವೆಗಳನ್ನು ಮಾದರಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಪರಿಹಾರಗಳು ಹೊಂದಾಣಿಕೆ ಪೂರೈಕೆ ಮತ್ತು ಬೇಡಿಕೆಯಾಗಿದ್ದು ಸಾಸರ್ 1976 ರಲ್ಲಿ ವ್ಯಾಪಕವಾಗಿ ಬರೆದಿದ್ದಾರೆ ದೋಷಗಳ ಸಂದರ್ಭದಲ್ಲಿ ಸೇವೆಯನ್ನು ಮರುಪಡೆಯಿರಿ ದೋಷಗಳ ಸಂದರ್ಭದಲ್ಲಿ ಸೇವೆಯನ್ನು ಮರುಪಡೆಯಲು ಇದು ಬಹಳ ಮುಖ್ಯ ಇದರಿಂದಾಗಿ ಗ್ರಾಹಕರು ಚೇತರಿಕೆ ನಡೆದ ನಂತರ ಕನಿಷ್ಠ ತೃಪ್ತಿ ಅಥವಾ ಸಂತೋಷಪಡುತ್ತಾರೆ ಮತ್ತು ಇನ್ನೂ ಕೆಲವರು ಚೇತರಿಕೆ ಉತ್ತಮವಾಗಿ ನಡೆದರೆ ಗ್ರಾಹಕರ ಪೂರೈಕೆಯು ಚೇತರಿಸಿಕೊಂಡ ಸೇವೆಯ ಬಗ್ಗೆ ಒಳ್ಳೆಯ ಆಲೋಚನೆ ಅಥವಾ ಉತ್ತಮ ಅನಿಸಿಕೆ ಹೊಂದಿದೆ ಪ್ರಸ್ತುತ ಒದಗಿಸುತ್ತಿರುವ ಸೇವೆಗಳ ಭಾಗವನ್ನು ಮಾದರಿಗಳಿಗೆ ಗ್ರಾಹಕರಿಗೆ ಅನುಮತಿಸಿ ಆದ್ದರಿಂದ ಗ್ರಾಹಕರು ತಲುಪಿಸುವ ಸೇವೆಯ ಭಾಗವನ್ನು ಗ್ರಾಹಕರು ಸ್ಯಾಂಪಲ್ ಮಾಡುವ ವಿಧಾನವನ್ನು ಸರಬರಾಜುದಾರರು ಸಾಧಿಸಬೇಕಾಗಿದೆ ಆದ್ದರಿಂದ ಇವುಗಳು ನಾಶವಾಗುವ ಪರಿಹಾರಗಳಾಗಿವೆ ನಂತರ ನಾವು ಕಾರ್ಯತಂತ್ರದ ಸೇವಾ ವರ್ಗೀಕರಣಗಳಿಗೆ ಬರುತ್ತೇವೆ ಆದ್ದರಿಂದ ಇಲ್ಲಿ ಸೇವಾ ಕಾಯಿದೆಯ ಸ್ವರೂಪವು ವಿತರಣೆಯ ಅನುಕೂಲಕರ ರೂಪಗಳನ್ನು ಗುರುತಿಸುತ್ತದೆ ಆದ್ದರಿಂದ ಕಾಯಿದೆಯ ಸ್ವರೂಪವು ಸ್ಪಷ್ಟವಾದ ಅಥವಾ ಅಸ್ಪಷ್ಟ ಕ್ರಿಯೆಗಳಾಗಿದ್ದು ನಂತರ ನೇರವಾಗಿ ಸೇವೆಯನ್ನು ಸ್ವೀಕರಿಸುವವರು ಜನರು ಅಥವಾ ವಸ್ತುಗಳು ನಂತರ ಜನರ ದೇಹಕ್ಕೆ ಆರೋಗ್ಯ ರಕ್ಷಣೆ ಪ್ರಯಾಣಿಕರ ಸಾರಿಗೆ ಬ್ಯೂಟಿ ಸಲೂನ್ಗಳು ಇತ್ಯಾದಿ ಇವು ಜನರ ದೇಹದ ಮೇಲೆ ಸ್ಪಷ್ಟವಾದ ಕ್ರಮಗಳಾಗಿವೆ ಸರಕು ಪರಿವರ್ತನೆ ದುರಸ್ತಿ ಮತ್ತು ನಿರ್ವಹಣೆ ಪಶುವೈದ್ಯಕೀಯ ಆರೈಕೆ ಮುಂತಾದ ಭೌತಿಕ ಆಸ್ತಿಗಳ ಮೇಲೆ ಸ್ಪಷ್ಟವಾದ ಕ್ರಮಗಳಿವೆ ನಂತರ ಜನರ ಮನಸ್ಸಿನ ಶಿಕ್ಷಣ ಪ್ರಸಾರ ಮಾಹಿತಿ ಸೇವೆಗಳು ಚಿತ್ರಮಂದಿರಗಳು ವಸ್ತುಸಂಗ್ರಹಾಲಯಗಳು ಮತ್ತು ಅಸ್ಪಷ್ಟ ಸ್ವತ್ತುಗಳು ಮತ್ತು ಬ್ಯಾಂಕಿಂಗ್ ಕಾನೂನು ಸೇವೆಗಳು ಲೆಕ್ಕಪತ್ರ ನಿರ್ವಹಣೆ ಭದ್ರತೆಗಳು ಮತ್ತು ವಿಮೆ ನಂತರ ಗ್ರಾಹಕರೊಂದಿಗೆ ಸಂಬಂಧಕ್ಕೆ ಬರುವುದು ಆದ್ದರಿಂದ ಸೇವಾ ಸಂಸ್ಥೆ ಮತ್ತು ಅದರ ಗ್ರಾಹಕರ ನಡುವಿನ ಸಂಬಂಧದ ಪ್ರಕಾರಗಳು ಆದ್ದರಿಂದ ಸೇವಾ ವಿತರಣೆಯ ಸ್ವರೂಪವಿದೆ ಮತ್ತು ಸೇವೆಯ ನಿರಂತರ ವಿತರಣೆ ಮತ್ತು ಪ್ರತ್ಯೇಕ ವ್ಯವಹಾರಗಳಿವೆ ಆದ್ದರಿಂದ ಸದಸ್ಯತ್ವ ಸಂಬಂಧವಿದೆ ಮತ್ತು ಔಪಚಾರಿಕ ಸಂಬಂಧಗಳಿಲ್ಲ ಊದಾಹರಣೆಗೆ ದೂರವಾಣಿ ಚಂದಾದಾರಿಕೆ ವಿದ್ಯುತ್ ಉಪಯುಕ್ತತೆ ಬ್ಯಾಂಕಿಂಗ್ ಇವು ನಿರಂತರ ಸೇವಾ ವಿತರಣೆಯ ಸದಸ್ಯತ್ವ ಸಂಬಂಧದ ಭಾಗವಾಗಿದೆ ಮತ್ತು ಪ್ರತ್ಯೇಕ ವಹಿವಾಟಿನ ಸದಸ್ಯತ್ವ ಸಂಬಂಧವು ದೂರದ ದೂರವಾಣಿ ಕರೆಗಳು ಥಿಯೇಟರ್ ಸರಣಿ ಟಿಕೆಟ್ಗಳು ಸಾರಿಗೆ ಪಾಸ್ sam's ಸ್ಯಾಮ್ನ ಸಗಟು ಮತ್ತು ಆಗಾಗ್ಗೆ ವಿಮಾನಯಾನ ಹಾರಾಟಗಾರ ಮತ್ತು ರೇಡಿಯೋ ಸ್ಟೇಷನ್ ಪೊಲೀಸ್ ರಕ್ಷಣೆ ಲೈಟ್ ಹೌಸ್ ಸಾರ್ವಜನಿಕ ಹೆದ್ದಾರಿ ಮುಂತಾದ ಔಪಚಾರಿಕ ಸಂಬಂಧಗಳಿಲ್ಲ ಯಾವುದೇ ಔಪಚಾರಿಕ ಸಂಬಂಧವಿಲ್ಲ ಮತ್ತು ಆದರೆ ಇದು ಸೇವೆಯ ನಿರಂತರ ವಿತರಣೆಯಾಗಿದೆ ಮತ್ತು ಪ್ರತ್ಯೇಕ ವಹಿವಾಟುಗಳು ರೆಸ್ಟೋರೆಂಟ್ ಪೇ ಫೋನ್ ಟೋಲ್ ಹೆದ್ದಾರಿ ಚಿತ್ರಮಂದಿರ ಸಾರ್ವಜನಿಕ ಸಾರಿಗೆ ಮುಂತಾದ ಔಪಚಾರಿಕ ಸಂಬಂಧಗಳಲ್ಲ ಇವು ಔಪಚಾರಿಕ ಸಂಬಂಧಗಳಿಲ್ಲದ ಪ್ರತ್ಯೇಕ ವ್ಯವಹಾರಗಳಾಗಿವೆ ನಂತರ ಗ್ರಾಹಕೀಕರಣ ಮತ್ತು ಸೇವೆಯ ನಿಖರತೆ ಸೇವಾ ಗುಣಲಕ್ಷಣಗಳನ್ನು ಎಷ್ಟರ ಮಟ್ಟಿಗೆ ಗ್ರಾಹಕೀಕರಣ ಮಾಡಲಾಗಿದೆ ಮತ್ತು ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಸಿಬ್ಬಂದಿ ಮತ್ತು ಸೇವೆಯ ನಿಖರತೆಯನ್ನು ಎಷ್ಟರ ಪ್ರಮಾಣದಲ್ಲಿ ನಿರ್ವಹಿಸಲಾಗುತ್ತದೆ ಆದ್ದರಿಂದ ಹೆಚ್ಚಿನ ಗುಣಲಕ್ಷಣಗಳನ್ನು ಗ್ರಾಹಕೀಕರಣ ಮಾಡಲಾಗಿದೆ ಆದ್ದರಿಂದ ಹೆಚ್ಚಿನ ಗ್ರಾಹಕೀಕರಣ ಮತ್ತು ಹೆಚ್ಚಿನ ನಿಖರತೆಯಾ ಸೇವೆಗಳು ಎಂದರೆ ಶಸ್ತ್ರಚಿಕಿತ್ಸೆ ಟ್ಯಾಕ್ಸಿ ಸೇವೆಗಳು ಗೌರ್ಮೆಟ್ ರೆಸ್ಟೋರೆಂಟ್ ನಂತರ ಸೇವಾ ಗುಣಲಕ್ಷಣಗಳು ಕಡಿಮೆ ಗ್ರಾಹಕೀಕರಣ ಮಾಡಿದ ಮತ್ತು ಸಿಬ್ಬಂದಿಯ ಅಧಿಕ ನಿಖರತೆಯ ಸೇವೆಗಳು ರೋಗ ತಡೆಗಟ್ಟುವ ಆರೋಗ್ಯ ಕಾರ್ಯಕ್ರಮಗಳು ಶಿಕ್ಷಣ ಮತ್ತು ಕುಟುಂಬ ರೆಸ್ಟೋರೆಂಟ್ ಆಗಿದೆ ತದನಂತರ ಸೇವೆಯ ವಿಶಿಷ್ಟತೆಯ ವ್ಯಾಪ್ತಿಯು ಗ್ರಾಹಕರು ಮತ್ತು ದೂರವಾಣಿ ಸೇವೆ ಹೋಟೆಲ್ ಸೇವೆಗಳು ಚಿಲ್ಲರೆ ಬ್ಯಾಂಕಿಂಗ್ ಮತ್ತು ಕೆಫೆಟೇರಿಯಾದಂತಹ ಸಿಬ್ಬಂದಿ ತೀರ್ಪನ್ನು ಕಡಿಮೆ ಮಾಡುತ್ತದೆ ಮತ್ತು ಸೇವೆಯ ವಿಶಿಷ್ಟತೆಯ ವಿಸ್ತಾರಗಳನ್ನು ಸಾರ್ವಜನಿಕ ಸಾರಿಗೆ ಪ್ರೇಕ್ಷಕ ಕ್ರೀಡೆ ಚಲನಚಿತ್ರ ರಂಗಮಂದಿರ ಮತ್ತು ಸಾಂಸ್ಥಿಕ ಆಹಾರ ಸೇವೆಯಂತೆ ಕಸ್ಟಮೈಸ್ ಮಾಡಲಾಗಿದೆ ಆದ್ದರಿಂದ ಈ ರೀತಿಯಲ್ಲಿ ಸೇವೆಗಳನ್ನು ಗ್ರಾಹಕೀಕರಣ ಮತ್ತು ತೀರ್ಪಿನ ಆಧಾರದ ಮೇಲೆ ವಿವಿಧ ರೀತಿಯ ಸೇವೆಗಳಾಗಿ ವಿಂಗಡಿಸಬಹುದು ನಂತರ ಬೇಡಿಕೆ ಮತ್ತು ಪೂರೈಕೆಯ ಸ್ವರೂಪವನ್ನು ಆಧರಿಸಿ ಆದ್ದರಿಂದ ಸಮಯ ಮತ್ತು ಬೇಡಿಕೆಯ ಏರಿಳಿತದ ವ್ಯಾಪ್ತಿ ಮತ್ತು ಪೂರೈಕೆಯನ್ನು ನಿರ್ಬಂಧಿಸಲಾಗಿದೆ ಆದ್ದರಿಂದ ಗರಿಷ್ಠ ಬೇಡಿಕೆಯನ್ನು ಸಾಮಾನ್ಯವಾಗಿ ಪ್ರಮುಖ ವಿಳಂಬವಿಲ್ಲದೆ ಮಾಡಬಹುದು ಮತ್ತು ಗರಿಷ್ಠ ಬೇಡಿಕೆಯು ನಿಯಮಿತವಾಗಿ ಸಾಮರ್ಥ್ಯವನ್ನು ಮೀರುತ್ತದೆ ಆದ್ದರಿಂದ ವ್ಯಾಪಕ ಬೇಡಿಕೆಯ ಏರಿಳಿತ ಮತ್ತು ಕಿರಿದಾದ ಬೇಡಿಕೆಯ ಏರಿಳಿತ ಆದ್ದರಿಂದ ವ್ಯಾಪಕ ಬೇಡಿಕೆ ಏರಿಳಿತದಇವೆವಿದ್ಯುತ್ ದೂರವಾಣಿ ಪೊಲೀಸ್ ತುರ್ತು ಆಸ್ಪತ್ರೆ ಮಾತೃತ್ವ ಘಟಕ ಮತ್ತು ಕಿರಿದಾದ ವಿಮೆ ಕಾನೂನು ಸೇವೆಗಳು ಬ್ಯಾಂಕಿಂಗ್ ಲಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಗರಿಷ್ಠ ಬೇಡಿಕೆ ನಿಯಮಿತವಾಗಿ ಸಾಮರ್ಥ್ಯದ ಅಗಲವನ್ನು ಮೀರುತ್ತದೆ ಅದು ತೆರಿಗೆ ಸಿದ್ಧತೆ ಪ್ರಯಾಣಿಕರ ಸಾಗಣೆ ಹೋಟೆಲ್ ಗಳು ಮತ್ತು ಮೋಟೆಲ್ಗಳು ಆದ್ದರಿಂದ ಇದು ಕಾಲಾನಂತರದಲ್ಲಿ ಬೇಡಿಕೆಯ ಏರಿಳಿತವು ವ್ಯಾಪಕವಾಗಿದೆ ಮತ್ತು ಕಾಲಾನಂತರದಲ್ಲಿ ಬೇಡಿಕೆಯ ಏರಿಳಿತವು ಕಿರಿದಾಗಿರುತ್ತದೆ ಅದು ಫಾಸ್ಟ್ ಫುಡ್ ರೆಸ್ಟೋರೆಂಟ್ಚಿತ್ರಮಂದಿರ ಗ್ಯಾಸ್ ಸ್ಟೇಷನ್ ಇತ್ಯಾದಿ ನಂತರ ಸೇವಾ ವಿತರಣೆಯ ವಿಧಾನ ಆದ್ದರಿಂದ ಒಂದೇ ಸೈಟ್ ಅಥವಾಬಹು ಸೈಟ್ಮತ್ತು ಗ್ರಾಹಕ ಮತ್ತು ಸೇವಾ ಸಂಸ್ಥೆಯ ನಡುವಿನ ಪರಸ್ಪರ ಕ್ರಿಯೆಯ ಸ್ವರೂಪವಾದಸೇವಾ ಮಳಿಗೆಗಳ ಲಭ್ಯತೆಅಲ್ಲಿ ಗ್ರಾಹಕನು ಸೇವಾ ಸಂಸ್ಥೆಗೆ ಪ್ರಯಾಣಿಸುತ್ತಾನೆ ವ್ಯವಹಾರಕ್ಕಾಗಿ ಗ್ರಾಹಕನಿಗೆ ಗ್ರಾಹಕನ ಪ್ರಯಾಣವು ತೋಳಿನ ಉದ್ದದಲ್ಲಿದೆ ಆದ್ದರಿಂದ ಸಿಂಗಲ್ ಸೈಟ್ಥಿಯೇಟರ್ ಮತ್ತು ಕ್ಷೌರಿಕನ ಅಂಗಡಿ ಅಲ್ಲಿ ಗ್ರಾಹಕರು ಸೇವಾ ಸಂಸ್ಥೆ ಟ್ಯಾಕ್ಸಿಮತ್ತು ಕೀಟ ನಿಯಂತ್ರಣ ಸೇವೆಗೆ ಪ್ರಯಾಣಿಸುತ್ತಾರೆ ಇಲ್ಲಿ ಸೇವಾ ಪೂರೈಕೆದಾರರು ಗ್ರಾಹಕರನ್ನು ತಲುಪುತ್ತಾರೆ ಮತ್ತು ಕ್ರೆಡಿಟ್ ಕಾರ್ಡ್ ಕಂಪನಿ ಮತ್ತು ಸ್ಥಳೀಯ ಟಿವಿ ಕೇಂದ್ರದಂತಹ ಸೇವಾ ವಹಿವಾಟು ತೋಳಿನ ಉದ್ದದಲ್ಲಿದೆ ಮಲ್ಟಿ ಸೈಟ್ಗ್ರಾಹಕರು ಬಸ್ಸೇವೆ ಅಥವಾ ಫಾಸ್ಟ್ ಫುಡ್ ಚೈನ್ ಮತ್ತು ಮೇಲ್ ವಿತರಣೆ ಅಥವಾ ತುರ್ತು ರಿಪೇರಿಗಳಂತಹಸೇವಾ ಸಂಸ್ಥೆಗೆ ಪ್ರಯಾಣಿಸುತ್ತಾರೆ ಇಲ್ಲಿ ಸೇವೆಯು ಗ್ರಾಹಕ ಸೈಟ್ ಮತ್ತು ಪ್ರಸಾರ ನೆಟ್ವರ್ಕ್ ಅಥವಾ ಟೆಲಿಫೋನ್ ಕಂಪನಿಗೆ ಪ್ರಯಾಣಿಸುತ್ತದೆ ತೋಳಿನ ಉದ್ದದ ವಹಿವಾಟು ಇವು ಆದ್ದರಿಂದ ನಾವು ವಿವಿಧ ರೀತಿಯ ಸೇವಾ ವಿತರಣೆ ಸ್ವಭಾವ ಗ್ರಾಹಕೀಕರಣ ಮತ್ತು ನಿಖರತೆ ಗ್ರಾಹಕರೊಂದಿಗಿನ ಸಂಬಂಧ ಮತ್ತು ಸೇವಾ ಕಾಯ್ದೆಯ ಸ್ವರೂಪಗಳ ಬಗ್ಗೆ ಏನನ್ನಾದರೂ ಅಧ್ಯಯನ ಮಾಡಿದ್ದೇವೆ ಹಾಗಾಗಿ ನಾನು ಕೆಲವು ಉಲ್ಲೇಖಗಳನ್ನು ಹೊಂದಿದ್ದೇನೆ ಮತ್ತು ನೀವು ಓದಲು ಈಲ್ಲಿ ಕೊಡಲಾಗಿದೆ ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ